ವಿದ್ಯಾರ್ಥಿ ಹಾಗಾಗಿ ಇದು ಪ್ರಸೆಂಟೇಷನ್ನ ಕೊನೆ ಧನ್ಯವಾದಗಳು ಸರ್ ಪ್ರೊಫೆಸರ್ ವಾಹ್ ವೆರಿ ಇಂಪ್ಪ್ರೆಸ್ಸಿವೆ ಕ್ಯೂರಿಯೊ ಮೊದಲ ಪ್ರಸ್ತುತಿಯ ನಂತರ ಇದು ತೀವ್ರ ಬದಲಾವಣೆಯಾಗಿದೆ ನಿಮ್ಮ ಕೆಲಸ ಮತ್ತು ನೀವು ಮಾಡಿದ ಪ್ರಾಜೆಕ್ಟ್ ಮತ್ತು ನೀವು ಅನ್ವಯಿಸಿದ ವಿಧಾನದಿಂದ ನಾವು ನಿಜವಾಗಿಯೂ ಪ್ರಭಾವಿತರಾಗಿದ್ದೇವೆ ಇದು ನಿಜಕ್ಕೂ ಪ್ರಭಾವಶಾಲಿಯಾಗಿದೆ ಈ ಕರೆ ಮುಗಿದ ನಂತರ ನಾನು ನಿಮಗಾಗಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಹೊಂದಿದ್ದೇವೆ ನಿಮ್ಮ ಇಮೇಲ್ ಅನ್ನು ನೀವು ಪರಿಶೀಲಿಸಬಹುದು ನಮ್ಮ ಕಂಪನಿಗೆ ಪೂರ್ಣ ಸಮಯದ ಉದ್ಯೋಗಿಯಾಗಿ ಸೇರಲು ನಾವು ನಿಮಗೆ ಆಫರ್ ಲೆಟರ್ ಕಳುಹಿಸಿದ್ದೇವೆ ಅಭಿನಂದನೆಗಳು ವಿದ್ಯಾರ್ಥಿ ಧನ್ಯವಾದಗಳು ಸರ್ ಪ್ರಸ್ತಾಪಕ್ಕೆ ತುಂಬಾ ಧನ್ಯವಾದಗಳು ಪ್ರೊಫೆಸರ್ ಹಾಗಾಗಿ ನೀವು ನನ್ನ ಕಚೇರಿಯಲ್ಲಿ ನೋಡಿ ವಿದ್ಯಾರ್ಥಿ ಹೌದು ಸರ್ ಧನ್ಯವಾದಗಳು ಪ್ರೊಫೆಸರ್ ಬೈ ವಿದ್ಯಾರ್ಥಿ ಬೈ ಸರ್